ಆದ್ದರಿಂದ ಈಗ ನಾವು ಮೇಲ್ಮೈ ಮತ್ತು ಸಂಪುಟ ಸಮಗ್ರ ವಿಧಾನಗಳ ನಡುವಿನ ಹೋಲಿಕೆಯನ್ನು ವಿಂಗಡಿಸಲು ಹೋಗೋಣ ಆದ್ದರಿಂದ ಸಮಸ್ಯೆ ಒಂದೇ ಆಗಿರುತ್ತದೆ ನಾನು ಇಲ್ಲಿ ಕೆಲವು ಆಬ್ಜೆಕ್ಟ್ V2ಮತ್ತು ಕೆಲವು V1 ಅನ್ನು ಹೊಂದಿದ್ದೇನೆ ಮತ್ತು ಇದು ಇಲ್ಲಿ ನನ್ನ ಪ್ರಸ್ತುತ ಮೂಲವಾಗಿದೆ ಆದ್ದರಿಂದ ನಾವು ಮೊದಲು ಮೇಲ್ಮೈ ವಿಧಾನದಿಂದ ಏನು ಪ್ರಾರಂಭಿಸಿದ್ದೇವೆ ಆದ್ದರಿಂದ ನಾವು ಎಲ್ಲವನ್ನೂ ಮತ್ತೆ ಮಾಡಲು ಹೋಗುವುದಿಲ್ಲ ನಿಸ್ಸಂಶಯವಾಗಿ ವ್ಯುತ್ಪನ್ನದಲ್ಲಿ ಡೆರೆವೆಷನ್ ಮಾರ್ಗಗಳು ಎಲ್ಲಿ ಭಿನ್ನವಾಗುತ್ತವೆ ಎಂಬುದನ್ನು ನಾವು ಪರಿಕಲ್ಪನಾತ್ಮಕವಾಗಿ ಕಾನ್ಸೆಪ್ಟು ಯಲಿ ನೋಡಲು ಬಯಸುತ್ತೇವೆ ಆದ್ದರಿಂದ ಮೇಲ್ಮೈ ಸರ್ಫೆಸ್ ವಿಧಾನದಲ್ಲಿ ಏನಾಯಿತು ನಾವು ಮಾಡಿದ ಮೊದಲ ಕೆಲಸ ಯಾವುದು ನಾವು ಪ್ರತಿ ಪ್ರದೇಶಕ್ಕೂ ಹೆಲ್ಮ್ಹೋಲ್ಟ್ಜ್ ಸಮೀಕರಣವನ್ನು ಬರೆದೆವು ಆದ್ದರಿಂದ ಪ್ರತಿಯೊಂದು ಪ್ರದೇಶಕ್ಕೂ ನಾನು ಹಾಗೆ ಬರೆದಿದ್ದೇನೆ ಅದನ್ನು ಕರೆಯೋಣ ∇2ϕn kn2 ϕ Qn ಇವೆಲ್ಲವೂ ನಾನು ಬ್ರಾಕೆಟ್ r ಅನ್ನು ಸ್ಪಷ್ಟವಾಗಿ ಬರೆಯದಿರುವ ಸ್ಥಳವಾಗಿದೆ ನಾವು ಇನ್ನೇನು ಮಾಡಿದ್ದೇವೆ ಪ್ರತಿಯೊಂದು ಪ್ರದೇಶಕ್ಕೂ ಈ ಹೆಲ್ಮ್ಹೋಲ್ಟ್ಜ್ ಸಮೀಕರಣವನ್ನು ಬರೆಯುವುದರ ಹೊರತಾಗಿ ನನಗೆ ಬೇಕಾಗಿರುವುದು ಪ್ರತಿಯೊಂದು ಪ್ರದೇಶಕ್ಕೂ ಗ್ರೀನ್ನ ಕಾರ್ಯವಾಗಿದೆ ಆದ್ದರಿಂದ ∇2gn kn2 g − δr r ′ ಮತ್ತು ಈ ಎರಡು ಸಮೀಕರಣಗಳೊಂದಿಗೆ ನಾನು ನಂತರ ಏನು ಮಾಡುತ್ತೇನೆ ನಾನು 1g ಅನ್ನು ಇನ್ನೊಂದನ್ನು ϕ ಕಳೆಯುವುದರ ಮೂಲಕ ಗುಣಿಸಿದ್ದೇನೆ ಆದರೆ ಪರಿಮಾಣ 1 ರ ಪ್ರದೇಶ 1 ರ ಸಮೀಕರಣಗಳನ್ನು ಪರಿಮಾಣ 2 ರ ಸಮೀಕರಣಗಳೊಂದಿಗೆ ನಾನು ಎಂದಿಗೂ ಬೆರೆಸಲಿಲ್ಲ ಏಕೆಂದರೆ ಅವುಗಳನ್ನು ಪ್ರತ್ಯೇಕವಾಗಿ ಪರಿಹರಿಸಲಾಗಿದೆ ಮತ್ತು ನಂತರ ನಾನು ವೆಕ್ಟರ್ ಕ್ಯಾಲ್ಕುಲಸ್ ಕೆಲವು ಪ್ರಮೇಯಗಳನ್ನು ಅನ್ವಯಿಸಿದೆ ಅದು ಪರಿಮಾಣದ ಅವಿಭಾಜ್ಯವನ್ನು ಮೇಲ್ಮೈ ಅವಿಭಾಜ್ಯವಾಗಿ ಪರಿವರ್ತಿಸಿತು ಅಂದರೆ ಮೇಲ್ಮೈ S ಮತ್ತು S ಅನಂತವು ಇನ್ಫಿನಿಟಿ ಚಿತ್ರಕ್ಕೆ ಬಂದಿತು S ಅನಂತತೆಯ ಇನ್ಫಿನಿಟಿ ಮೇಲಿನ ಸಮಗ್ರತೆಗಳು ಕಣ್ಮರೆಯಾಗುತ್ತವೆ ಮತ್ತು ನಾನು S ಬಲದ ಮೇಲೆ ಅವಿಭಾಜ್ಯವಾಗಿ ಉಳಿದಿದೆ ಆದ್ದರಿಂದ ಪ್ರತಿ ಸಮೀಕರಣವು ಪ್ರತಿಯೊಂದು ಪ್ರದೇಶಕ್ಕೂ ಪ್ರತ್ಯೇಕವಾಗಿ ಪರಿಹರಿಸಲ್ಪಡುತ್ತದೆ ಅದನ್ನೇ ನಾವು ಮಾಡಿದ್ದೇವೆ ಮತ್ತು ನಮ್ಮ ಅಸ್ಥಿರಗಳು ನಾವು ಪರಿಹರಿಸಿದ ಅಸ್ಥಿರಗಳಾಗಿದ್ದು S ಬಲಭಾಗದಲ್ಲಿರುವ E ಸ್ಪರ್ಶಕ ಟ್ಯಾಂಜನ್ಸಿಯಲ್ ಮತ್ತು H ಸ್ಪರ್ಶಕಕ್ಕಾಗಿ ನಾವು ಪರಿಹರಿಸಿದ್ದೇವೆ ಮತ್ತು ನಾವು ಅಂತಿಮವಾಗಿ ಅದನ್ನು ಪರಿಹರಿಸಿದ ನಂತರ ನಾವು ಹ್ಯೂಜೆನ್ಸ್ ತತ್ವವನ್ನು ಸರಿಯಾಗಿ ಬಳಸುತ್ತೇವೆ ಎಲ್ಲಿಯಾದರೂ ಕ್ಷೇತ್ರವನ್ನು ಫೀಲ್ಡ್ ಹುಡುಕಲು ಆದ್ದರಿಂದ ಇದು ಮೇಲ್ಮೈ ಅವಿಭಾಜ್ಯ ವಿಧಾನದ ಪರಿಷ್ಕರಣೆಯಂತಿದೆ ರಿವಿಜನ್ ನಂತಿದೆ ಆದ್ದರಿಂದ ಹೌದು ಇದು ಹೊಸದಲ್ಲ ನಾವು ವಾಲ್ಯೂಮ್ ಇಂಟಿಗ್ರಲ್ ವಿಧಾನಕ್ಕೆ ಹೋದಾಗ ಪ್ರಾರಂಭದ ಹಂತ ಯಾವುದು ಮೊದಲ ಹೆಜ್ಜೆ ಎರಡಕ್ಕೂ ಸಾಮಾನ್ಯವಾಗಿದೆಯೇ ಸರಿ ನಾವು ಅಲ್ಲಿ ಏನು ಮಾಡಿದ್ದೇವೆಂದರೆ ನಾವು ಸಹ ಬರೆದಿದ್ದೇವೆ ∇2ϕn kn2 ϕ Qn ಆದರೆ ಇಲ್ಲಿ ಉದಾಹರಣೆಗೆ ನಾನು ಪ್ರತಿ ಪ್ರದೇಶದಿಂದ ಎರಡು ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಇಲ್ಲಿ ನಾನು ಅದನ್ನು ಹೇಗೆ ಮಾಡಿದ್ದೇನೆ ಪ್ರಾರಂಭದ ಹಂತವೇ ಸ್ವಲ್ಪ ಭಿನ್ನವಾಯಿತು ಎರಡು ಪ್ರಕರಣಗಳು ಯಾವುವು ವಸ್ತುವಿನ ಮತ್ತು ವಸ್ತು ಇಲ್ಲದೆ ನಾವು ಸಂಪುಟ ಒಂದು ಮತ್ತು ಸಂಪುಟ ಎರಡನ್ನು ಪರಿಗಣಿಸಲಿಲ್ಲ ವಸ್ತುವಿನೊಂದಿಗೆ ಮತ್ತು ಇಲ್ಲದೆ ಪರಿಗಣಿಸಲಾಗುತ್ತದೆ ಆದ್ದರಿಂದ ಅದು ಆಯಿತು ∇2ϕi k02 ϕi Qn ಆದ್ದರಿಂದ ಇದು ವಸ್ತುವಿನೊಂದಿಗೆ ಮತ್ತು ವಸ್ತು ಇಲ್ಲದೆ ಮತ್ತು ನಂತರ ನಾನು ಏನು ಮಾಡಿದೆ ನಾನು ಕರೆಂಟ್ ಸೊರ್ಸ್ ನ್ನು ತೆಗೆದುಹಾಕಿದ್ದೇನೆ ಮತ್ತು ϕ − ϕi ಪರಿಭಾಷೆಯಲ್ಲಿ ನನಗೆ ಸಮೀಕರಣ ಸಿಕ್ಕಿತು ಇದರಲ್ಲಿ ನಾನು ಗ್ರೀನ್ ಫಂಕ್ಷನ್ ನ್ನು ಬಳಸಬೇಕೇ ವಿದ್ಯಾರ್ಥಿ ಒಮ್ಮೆ ನನಗೆ ಸಿಕ್ಕಿತು ಒಮ್ಮೆ ನಾನು ಡಿಫರೆನ್ಷಿಯಲ್ ಸಮೀಕರಣ ಮತ್ತು ಪರಿಹಾರ 2 ಅನ್ನು ಪಡೆದಾಗ ಅದನ್ನು ಗ್ರೀನ್ನ ಕಾರ್ಯದ ದೃಷ್ಟಿಯಿಂದ ಬರೆಯಲಾಗಿದೆ ಆದರೆ ಯಾವ ಗ್ರೀನ್ನ ಕಾರ್ಯವನ್ನು ನಾನು ಬಳಸಬೇಕಾಗಿತ್ತು ವಿದ್ಯಾರ್ಥಿ 1 ಯಾವುದೇ ವಸ್ತು ಸರಿಯಾದ ನಿರ್ವಾತವಿಲ್ಲದ V1 ಇರುವ ಸ್ಥಳ ಈ ಎರಡು ಸಮೀಕರಣಗಳನ್ನು ಕಳೆಯುವಾಗ ನಾನು ಅದನ್ನು ಈ ರೀತಿ ಇಟ್ಟುಕೊಂಡಿದ್ದೇನೆ ಎಂದು ನಿಮಗೆ ನೆನಪಿದ್ದರೆ ∇2ϕ − ϕi ಜೊತೆಗೆ ನಾನು ಇಲ್ಲಿ k02 ಅನ್ನು ಇಟ್ಟುಕೊಂಡಿದ್ದೇನೆ ತದನಂತರ ϕ − ϕi ಇಲ್ಲಿ ಇಡೀ ಪದಗಳ ಗುಂಪಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು ಪರಿಹರಿಸಲು ನಾನು k02 ನೊಂದಿಗೆ ಯಾವ ಗ್ರೀನ್ನ ಕಾರ್ಯವನ್ನು ಬಳಸುತ್ತಿದ್ದೇನೆ ಅದನ್ನೇ ನಾನು ಸರಿಯಾಗಿ ಬಳಸಿದ್ದೇನೆ ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರವನ್ನು ನಾನು ತಿಳಿದಿದ್ದರೆ ಈ ಪರಿಹಾರವು ಗ್ರೀನ್ ಕಾರ್ಯದ ಬಲಗಡೆ ಬಲಗೈಯಲ್ಲಿ ಬಲವಂತದ ಕ್ರಿಯೆಯ ಮನವರಿಕೆಯಾಗುತ್ತದೆ ಆದ್ದರಿಂದ ವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಪ್ರಾರಂಭದಲ್ಲಿ ಬರೆಯಲು ಪ್ರಾರಂಭಿಸಲಾಗಿದೆ ಎಂದು ನೀವು ಗಮನಿಸುತ್ತೀರಿ ಮೇಲ್ಮೈ ಅವಿಭಾಜ್ಯ ವಿಧಾನದಲ್ಲಿ ನಾನು ಪ್ರತಿಯೊಂದು ಪ್ರದೇಶಕ್ಕೂ ಪ್ರತ್ಯೇಕವಾಗಿ ಕಳೆದಿದ್ದೇನೆ ಇಲ್ಲಿ ಸಂಪೂರ್ಣ ಪರಿಮಾಣವನ್ನು ವಸ್ತುವಿನೊಂದಿಗೆ ಮತ್ತು ವಸ್ತು ಇಲ್ಲದೆ ಪರಿಗಣಿಸಲಾಗುತ್ತದೆ ಮತ್ತು ವ್ಯತ್ಯಾಸವನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ನಂತರ ನಾನು ನನ್ನ ಗ್ರೀನ್ ಕಾರ್ಯವನ್ನು ಬಳಸುತ್ತೇನೆ ಆದ್ದರಿಂದ ಗ್ರೀನ್ನ ಕಾರ್ಯವನ್ನು ಎರಡೂ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಮೇಲ್ಮೈ ಅವಿಭಾಜ್ಯದಲ್ಲಿ ನನಗೆ ಎರಡು ಗ್ರೀನ್ ಕಾರ್ಯವಿದೆ ಆದ್ದರಿಂದ ಒಂದು V2 ಕ್ಕೆ ಒಂದು V1 ಕ್ಕೆ ವಾಲ್ಯೂಮ್ ಇಂಟಿಗ್ರಲ್ ವಿಧಾನದಲ್ಲಿ ನಾನು ಕೇವಲ ಒಂದು ಗ್ರೀನ್ನ ಕಾರ್ಯವನ್ನು ಹೊಂದಿದ್ದೇನೆ ವ್ಯತ್ಯಾಸಗಳ ಬಗ್ಗೆ ನಾವು ಇನ್ನೇನು ಹೇಳಬಹುದು ಆದ್ದರಿಂದ ಒಂದು ವಿಷಯವೆಂದರೆ ಮೇಲ್ಮೈ ಸಮಗ್ರ ವಿಧಾನ k1 ಮತ್ತು k2 ನಲ್ಲಿ ಅವು ಸ್ಥಿರವಾಗಿವೆ ಆದ್ದರಿಂದ ಅವು ಏಕರೂಪದ ವಸ್ತುಗಳಿಗೆ ಇದ್ದವು ಆದರೆ ನಾನು ಇಲ್ಲಿ ಆ ಮಿತಿಯನ್ನು ಹೊಂದಿದ್ದೇನೆಯೇ ಹಕ್ಕಿಲ್ಲ ಇಲ್ಲಿ ನನ್ನ kn2 ವಾಸ್ತವವಾಗಿ ಬಾಹ್ಯಾಕಾಶದ kn2εr ಕಾರ್ಯವಾಗಿತ್ತು ಆದ್ದರಿಂದ ನಾನು ಈ ಎರಡು ವಿಧಾನಗಳ ನಡುವಿನ ಎರಡು ವ್ಯತಿರಿಕ್ತ ವ್ಯತ್ಯಾಸಗಳ ಪ್ರಕಾರಗಳಾಗಿವೆ ಇಲ್ಲಿ ಹೊಸದೇನೂ ಇಲ್ಲ ನಾವು ಈಗಾಗಲೇ ಮಾಡಿದ್ದನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ ವ್ಯತ್ಯಾಸಗಳು ಇಲ್ಲಿ ಗೆ ಕೊನೆಗೊಳ್ಳುವುದಿಲ್ಲ ಮೇಲ್ಮೈ ಅವಿಭಾಜ್ಯ ವಿಧಾನದಲ್ಲಿ ನಾನು ಬಳಸುವ ಕ್ಷೇತ್ರವನ್ನು ಕಂಡುಹಿಡಿಯಲು ನಾನು ಬಯಸಿದಾಗ ಇದನ್ನು ನನ್ನ ಹ್ಯೂಜೆನ್ಸ್ ತತ್ವ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಒಂದು ಹಂತದಲ್ಲಿ ಕ್ಷೇತ್ರವು r ಪ್ರೈಮ್ ಅನ್ನು ಘಟನೆಯ ಕ್ಷೇತ್ರದ ಮೊತ್ತವೆಂದು ಬರೆಯಲಾಗಿದೆ ಮತ್ತು ಈ ಪದವನ್ನು ಇಲ್ಲಿ ಮತ್ತೆ ಮೇಲ್ಮೈ ಅವಿಭಾಜ್ಯವಾಗಿದೆ ಮತ್ತು ಮೇಲ್ಮೈ ಅವಿಭಾಜ್ಯವು ϕ ಮತ್ತು ∇ϕ ಅನ್ನು ಒಳಗೊಂಡಿರುತ್ತದೆ ಮೇಲ್ಮೈಯಲ್ಲಿ Etan Htan E tan H tan ಇರುತ್ತದೆ ಆದ್ದರಿಂದ ಇವು ನನ್ನ ಹ್ಯೂಜೆನ್ಸ್ ತತ್ವದಲ್ಲಿ ನನ್ನ ದ್ವಿತೀಯ ಮೂಲಗಳಾಗಿವೆ ಆದ್ದರಿಂದ ನಾವು ಎರಡು ಸಮಾನ ತತ್ವಗಳನ್ನು ಅಧ್ಯಯನ ಮಾಡಿದ್ದೇವೆ ಇದು ಯಾವ ಸಮಾನ ತತ್ವ ನಾವು ಮೇಲ್ಮೈ ಸಮಾನತೆಯ ತತ್ವವನ್ನು ಅಧ್ಯಯನ ಮಾಡಿದ್ದೇವೆ ಮತ್ತು ವಿದ್ಯಾರ್ಥಿ ಸಂಪುಟ ಸಂಪುಟ ಸಮಾನತೆ ತತ್ವ ಆದ್ದರಿಂದ ಇದು ವಿದ್ಯಾರ್ಥಿ ಆದ್ದರಿಂದ ಸ್ಪಷ್ಟವಾಗಿ ಮೇಲ್ಮೈ ಸಮಾನತೆಯ ತತ್ವ ಏಕೆಂದರೆ ನಾನು ಮೇಲ್ಮೈಯಲ್ಲಿರುವ ಪ್ರವಾಹಗಳು ಅಥವಾ ಸ್ಪರ್ಶಕ ಕ್ಷೇತ್ರಗಳ ಮೇಲೆ ಪ್ರವಾಹಗಳ ಗುಂಪಿನಿಂದ V 2 ಅನ್ನು ಬದಲಾಯಿಸಿದ್ದೇನೆ ಆದ್ದರಿಂದ ಇದು ಮೇಲ್ಮೈ ಸಮಾನತೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಸರಿ ಮತ್ತು ಈಗ ಪರಿಮಾಣದ ಸಮಗ್ರ ಸಮೀಕರಣದ ಸಂದರ್ಭದಲ್ಲಿ ನಾನು ಮತ್ತೆ ಒಂದು ಹಂತದಲ್ಲಿ ಘಟನಾ ಕ್ಷೇತ್ರ ಮತ್ತು ಚದುರಿದ ಕ್ಷೇತ್ರವನ್ನು ಸ್ಕ್ಯಾಟರ್ಡ್ ಫೀಲ್ಡ್ ಹೊಂದಿದ್ದೇನೆ ಈಗ ಈ ಅವಿಭಾಜ್ಯವು V2 ಗಿಂತ ಹೆಚ್ಚಾಗಿದೆ ಅಂದರೆ ನಾನು ವಸ್ತುವಿನೊಳಗೆ ಹೋಗುತ್ತಿದ್ದೇನೆ ಆದ್ದರಿಂದ ನಾನು ವಸ್ತುವಿಗೆ ಏನು ಮಾಡಿದ್ದೇನೆ ನಾನು ಈ ವಸ್ತುವನ್ನು ಬದಲಾಯಿಸಿದ್ದೇನೆ ಈ ರೀತಿಯ ಗ್ರೇಡ್ ಮತ್ತು ಪ್ರತಿ ಗ್ರಿಡ್ ಹಂತದಲ್ಲಿ ನಾನು ಸಮಾನ ಪ್ರವಾಹವನ್ನು ಹೊಂದಿದ್ದೇನೆ ಆದ್ದರಿಂದ ಈ ಅವಿಭಾಜ್ಯವು ಈ ಎಲ್ಲಾ ಪ್ರವಾಹಗಳ ಮೇಲೆ ಮೊತ್ತವನ್ನು ಹೇಳುತ್ತಿದೆ ಇಲ್ಲಿ ಪ್ರಸ್ತುತ ಶಕ್ತಿ ಏನು ಸರಿ ಆದ್ದರಿಂದ ನಾವು ಮೊದಲೇ ಪ್ರಾರಂಭಿಸಿರುವ ಪರಿಮಾಣ ಸಮಾನತೆಯ ತತ್ತ್ವದ ಪರಿಪೂರ್ಣ ಉದಾಹರಣೆಯಾಗಿದೆ ನಂತರದ ದಿನಗಳಲ್ಲಿ ನಾವು ಆಂಟೆನಾ ಸಮಸ್ಯೆಗಳನ್ನು ನೋಡಿದಾಗ ಇದನ್ನು ಸಮಾನ ಪರಿಮಾಣದ ಪ್ರವಾಹ ಎಂದು ಕರೆಯುವ ಕಾರಣ ಸ್ಪಷ್ಟವಾಗುತ್ತದೆ ಆದರೆ ಪರಿಮಾಣದಲ್ಲಿ ಏನಾದರೂ ಇದೆ ಎಂದು ನೀವು ನೋಡಬಹುದು ಆದ್ದರಿಂದ ಪರಿಮಾಣದ ಸಮಾನತೆಯ ತತ್ವವೇ ಇಲ್ಲಿ ಬೇರೆ ಯಾವುದೇ ವಿಷಯವನ್ನು ಬಳಸಲಾಗುತ್ತದೆಯೇ ಯಾವುದನ್ನು ಮೌಲ್ಯಮಾಪನ ಮಾಡಲು ನಾವು ಹೆಚ್ಚು ಅಥವಾ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೇವೆ ವಿದ್ಯಾರ್ಥಿ ಮೊದಲನೆಯದು ಮೊದಲನೆಯದು ಸ್ಪಷ್ಟವಾಗಿ ಸರಿ ಆದ್ದರಿಂದ ಮೇಲ್ಮೈ ಪರಿಮಾಣಕ್ಕಿಂತ ವ್ಯಾಲ್ಯುಮ್ ಗಿಂತ ವೇಗವಾಗಿರುತ್ತದೆ ಏಕೆಂದರೆ ನೀವು ಪ್ರತಿ ಬಾರಿ ನಿಮ್ಮ ವೀಕ್ಷಕ ಸ್ಥಳವನ್ನು r′ ಬದಲಾಯಿಸಿದಾಗ ನಾನು ಈ ಸಂಪೂರ್ಣ ಅವಿಭಾಜ್ಯ ಹಕ್ಕನ್ನು ಮರು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಏಕೆಂದರೆ r ಅವಿಭಾಜ್ಯವು ಈ ಗ್ರೀನ್ ಕಾರ್ಯವನ್ನು ಬದಲಾಯಿಸಿದಾಗ ಇಡೀ ಅವಿಭಾಜ್ಯವು ಸರಿಯಾಗಿ ಬದಲಾಗುತ್ತದೆ ಆದ್ದರಿಂದ ನಾನು ಮೇಲ್ಮೈ ಮೇಲೆ ಮೌಲ್ಯಮಾಪನ ಮಾಡಬೇಕಾಗಿದೆ ಆದರೆ ಮೊದಲನೆಯದನ್ನು ನಾನು ರೇಖೆಯ ಮೇಲೆ ಮೌಲ್ಯಮಾಪನ ಮಾಡಬೇಕು ಆದ್ದರಿಂದ ಮೇಲ್ಮೈ ಪರಿಮಾಣಕ್ಕಿಂತ ವ್ಯಾಲ್ಯುಮ್ ಕ್ಕಿಂತ ವೇಗವಾಗಿರುತ್ತದೆ ಆದರೆ ಉದಾಹರಣೆಗೆ ನೀವು ವೈವಿಧ್ಯಮಯ ವಸ್ತುವನ್ನು ಹೊಂದಿದ್ದೀರಿ ನಿಮಗೆ ಯಾವುದೇ ಆಯ್ಕೆಗಳಿಲ್ಲ ವಿದ್ಯಾರ್ಥಿ ಹಲೋ ಸರ್ ವಿದ್ಯಾರ್ಥಿ ನೀವು ಯಾವ ಗ್ರೀನ್ನ ಕಾರ್ಯವನ್ನು ಬಳಸುತ್ತೀರಿ k0 ನಿರ್ವಾತಕ್ಕಾಗಿ ಗಾಗಿ ಈ ಗ್ರೀನ್ ಕಾರ್ಯ ವಿದ್ಯಾರ್ಥಿ ನಿರ್ವಾತಕ್ಕಾಗಿ ಗಾಗಿ ನಿರ್ವಾತ ಏಕೆ ಏಕೆಂದರೆ ನಾನು ಈ ಎರಡು ಸಮೀಕರಣಗಳನ್ನು ಈ ಸಮೀಕರಣಕ್ಕೆ ಮಸಾಜ್ ಮಾಡುವಾಗ ನಾನು ಪಡೆಯುವುದು Ko2ಎಡಗೈ ಕಡೆ ಸಿಗುತ್ತದೆ ಆದ್ದರಿಂದ ಆಪರೇಟರ್ ಸಮೀಕರಣವು ನನ್ನಲ್ಲಿರುವ ಮತ್ತು ಗ್ರೀನ್ನ ಕಾರ್ಯದ ನಡುವೆ ನಿಖರವಾಗಿರಬೇಕು ಆದ್ದರಿಂದ ಅದರ k0 ಇಲ್ಲಿಂದ ಅದರ k0 ಇಲ್ಲಿಂದ kn ನಾವು ಈಗಾಗಲೇ ಹೇಳಿದ್ದು ಬಾಹ್ಯಾಕಾಶದ ಸ್ಪೇಸ್ ದ ಕಾರ್ಯ ಆದ್ದರಿಂದ ಗ್ರೀನ್ ಕಾರ್ಯವನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಲು ಇದು ನನಗೆ ಹೆಚ್ಚು ಉಪಯೋಗವಾಗುವುದಿಲ್ಲ ಆದ್ದರಿಂದ ಈಗ ವಿಮಾನ ಹಡಗುಗಳಿಗೆ ರಾಡಾರ್ ಅಡ್ಡ ವಿಭಾಗಗಳನ್ನು ಲೆಕ್ಕಾಚಾರ ಮಾಡುವ ವ್ಯವಹಾರದಲ್ಲಿ ನಿಮಗೆ ಎಲ್ಲಿ ತಿಳಿದಿದೆ ಎಂದು ಕಲ್ಪಿಸಿಕೊಳ್ಳಿ ಆದ್ದರಿಂದ ನೀವು ಬರೆದ ಈ ಕೋಡ್ ಅನ್ನು ನೀವು ಪಡೆದುಕೊಂಡಿದ್ದೀರಿ ಅದು ಬಾಹ್ಯಾಕಾಶದ ಯಾವುದೇ ಹಂತದಲ್ಲಿ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತದೆ